ಈ ಮಾಡ್ಯೂಲ್ಗೆ ಸುಸ್ವಾಗತ ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ಬ್ಯಾಂಡ್ ಪಾಸ್ ಫಿಲ್ಟರ್ ಗಳನ್ನು ನೋಡಿದ್ದೇವೆ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನಾವು ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ಗಳನ್ನು ನೋಡುತ್ತೇವೆ ಆದ್ದರಿಂದ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ಗಳು ಯಾವುವು ಮತ್ತು ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ನಿಷ್ಕ್ರಿಯ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ಮತ್ತು ಸಕ್ರಿಯ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ನೋಡುತ್ತೇವೆ ನಾವು ಎರಡೂ ಫಿಲ್ಟರ್ಗಳನ್ನು ಮತ್ತು ಅದನ್ನು ಹೇಗೆ ಬಳಸಬಹುದೆಂದು ನೋಡುತ್ತೇವೆ ಮೊದಲಿಗೆ ಸೈದ್ಧಾಂತಿಕ ದೃಷ್ಟಿಕೋನದಿಂದ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಎಂದರೆ ಏನು ಮತ್ತು ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂದು ನಾವು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ನಾವು ಮತ್ತೆ ಪರದೆಯತ್ತ ನೋಡಿದರೆ ಇಲ್ಲಿರುವ ಚಿತ್ರಣವು ಬ್ಯಾಂಡ್ ಅನ್ನು ತೋರಿಸುತ್ತದೆ ಅದು ಹಸಿರು ಬಣ್ಣ ಹಸಿರು ಬ್ಯಾಂಡ್ ಅಥವಾ ಈ ನಿರ್ದಿಷ್ಟ ಬ್ಯಾಂಡ್ನ ಆವರ್ತನವನ್ನು ರವಾನಿಸಲು ಅನುಮತಿಸುವುದಿಲ್ಲ ಮತ್ತು ಅದಕ್ಕಾಗಿಯೇ ಈ ಫಿಲ್ಟರ್ ಅನ್ನು ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಎಂದೂ ಕರೆಯಲಾಗುತ್ತದೆ ಅಥವಾ ಅದನ್ನು ರಿಜೆಕ್ಟ್ ಎಂದು ಕರೆಯಲಾಗುತ್ತದೆ ಈ ನಿರ್ದಿಷ್ಟ ಬ್ಯಾಂಡ್ ನಮಗೆ ಅಗತ್ಯವಿಲ್ಲದಿದ್ದರೆ ಇದನ್ನು ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ಗಳು ಎಂದೂ ಕರೆಯುತ್ತಾರೆ ಆದ್ದರಿಂದ ಈ ನಿರ್ದಿಷ್ಟ ಚಿತ್ರಣವನ್ನು ನೋಡಿದರೆ ನಾವು ಅನುಮತಿಸಲು ಬಯಸುವ ಆವರ್ತನಗಳ ಒಂದು ನಿರ್ದಿಷ್ಟ ಬ್ಯಾಂಡ್ ಮತ್ತು ನಾವು ಅನುಮತಿಸಲು ಬಯಸದ ಕೆಲವು ಆವರ್ತನಗಳ ಬ್ಯಾಂಡ್ ಇದೆ ಈ ನಿರ್ದಿಷ್ಟ ಆವರ್ತನ ಗ್ರೀನ್ ಬ್ಯಾಂಡ್ ನಾವು ಅನುಮತಿಸುವುದಿಲ್ಲ ಆದ್ದರಿಂದ ನೀವು ಈ ರೀತಿಯ ಫಿಲ್ಟರ್ ಅನ್ನು ಹೇಗೆ ವಿನ್ಯಾಸಗೊಳಿಸಬಹುದು ಎಂಬುದು ಒಂದು ಪ್ರಶೆಯಾಗಿದೆ ನೀವು FL ಮತ್ತು FH ಅನ್ನು ನೋಡುತ್ತಿರುವಿರಿ ಮತ್ತು ನಿಮ್ಮ ವೋಲ್ಟೇಜ್ ಅಥವಾ ವೈಶಾಲ್ಯದ ಅಂಪ್ಲಿಟ್ಯೂಡ್Vs ಆವರ್ತನದ ಗ್ರಾಫ್ ನೋಡುತ್ತಿರುವಿರಿ Y ಅಕ್ಷವು ಅಂಪ್ಲಿಟ್ಯೂಡ್ x ಅಕ್ಷವು ಆವರ್ತನವಾಗಿದೆ ಆದ್ದರಿಂದ ಕೆಳಗಿನ ಚಿತ್ರವು ಬ್ಯಾಂಡ್ ಸ್ಟಾಪ್ ಫಿಲ್ಟರ್ನ ಆದರ್ಶ ಆವರ್ತನ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಇದು ಆದರ್ಶವಾದ್ದರಿಂದ ಇದು ತೀಕ್ಷ್ಣವಾಗಿರುವುದನ್ನು ನೀವು ನೋಡಬಹುದು FL ಮತ್ತು FH ನಡುವಿನ ಈ ನಿರ್ದಿಷ್ಟ ಆವರ್ತನ ನಮಗೆ ಅಗತ್ಯವಿಲ್ಲ ಇಟ್ಟಿಗೆ ಗೋಡೆಯಂತೆ ಇರುವ ತೀಕ್ಷ್ಣವಾದ ಡ್ರಾಪ್ ಅಥವಾ ತೀಕ್ಷ್ಣವಾದ ಬದಲಾವಣೆ ಇದು ನಮಗೆ ಅಗತ್ಯವಿಲ್ಲ ವಾಸ್ತವದಲ್ಲಿ ನೀವು ನೋಡಿದಾಗ ನೀವು ಈ ರೀತಿಯದ್ದನ್ನು ನೋಡುತ್ತೀರಿ ಇದು ತೀಕ್ಷ್ಣವಾಗಿಲ್ಲ ಮತ್ತು ಅದು ಕಡಿಮೆಯಾಗುತ್ತಿದೆ ಆದ್ದರಿಂದ ಇದು ನಾವು ಆದರ್ಶವಾಗಿ ನಿರ್ಬಂಧಿಸಲು ಪ್ರಯತ್ನಿಸುತ್ತಿರುವ ಬ್ಯಾಂಡ್ ಆಗಿದೆ ಆದ್ದರಿಂದ ಲೊ ಪಾಸ್ ಮತ್ತು ಹೈ ಪಾಸ್ ಫಿಲ್ಟರ್ ಸಂಯೋಜನೆಯಿಂದ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ರೂಪುಗೊಳ್ಳುತ್ತದೆ ಈಗ ಬ್ಯಾಂಡ್ ಪಾಸ್ ಫಿಲ್ಟರ್ನಲ್ಲಿ ಲೊ ಪಾಸ್ ಫಿಲ್ಟರ್ಗೆ ಹೈ ಪಾಸ್ ಫಿಲ್ಟರ್ ಅನ್ನು ನಾವು ಸಂಪರ್ಕಿಸಿದ್ದೇವೆ ನಿಮಗೆ ನೆನಪಿದೆಯೆ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ನಲ್ಲಿ ಮೊದಲ ಹಂತವು ಲೊ ಪಾಸ್ ಫಿಲ್ಟರ್ ಆಗಿದೆ ಇದು ಹೈ ಪಾಸ್ ಫಿಲ್ಟರ್ಗೆ ಸಂಪರ್ಕ ಹೊಂದಿದೆ ಅದುವೇ ವ್ಯತ್ಯಾಸವಾಗಿದೆ ನೀವು ಬ್ಯಾಂಡ್ ಪಾಸ್ ಫಿಲ್ಟರ್ ತೆಗೆದುಕೊಂಡರೆ ಹೈ ಪಾಸ್ ಫಿಲ್ಟರ್ ಅನ್ನು ಲೊ ಪಾಸ್ ಫಿಲ್ಟರ್ನೊಂದಿಗೆ ಕ್ಯಾಸ್ಕೇಡ್ ಮಾಡಲಾಗುತ್ತದೆ ಹೈ ಪಾಸ್ ಫಿಲ್ಟರ್ ಅದು ಇನ್ಪುಟ್ ಲೊ ಪಾಸ್ ಫಿಲ್ಟರ್ ಔಟ್ಪುಟ್ ಮತ್ತು ನೀವು ಎರಡನ್ನೂ ಸಂಪರ್ಕಿಸುತ್ತೀರಿ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಬಗ್ಗೆ ನೀವು ಮಾತನಾಡಿದರೆಲೊ ಪಾಸ್ ಫಿಲ್ಟರ್ ಇನ್ಪುಟ್ನಲ್ಲಿದೆ ಮತ್ತು ಹೈ ಪಾಸ್ ಫಿಲ್ಟರ್ ಔಟ್ಪುಟ್ ನಲ್ಲಿದೆ ಅದಕ್ಕಾಗಿಯೇ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಕ್ಯಾಸ್ಕೇಡಿಂಗ್ ನ ಸಮಾನಾಂತರ ಸಂಪರ್ಕದೊಂದಿಗೆ ಲೊ ಪಾಸ್ ಮತ್ತು ಹೈ ಪಾಸ್ ಫಿಲ್ಟರ್ಗಳ ಸಂಯೋಜನೆಯಿಂದ ರೂಪುಗೊಳ್ಳುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಈ ಬಗ್ಗೆ ಚಿಂತಿಸಬೇಡಿ ಸಂಪರ್ಕವು ಸಮಾನಾಂತರವಾಗಿದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕಾದ ಇನ್ನೊಂದು ವಿಷಯವಾಗಿದೆ ಅದು ಸರಣಿ ಮತ್ತು ಇದು ಸಮಾನಾಂತರವಾಗಿದೆ ಆದ್ದರಿಂದ ಹೈ ಪಾಸ್ ಅನ್ನು ಲೊ ಪಾಸ್ ಮತ್ತು ಲೊ ಪಾಸ್ ಅನ್ನು ಹೈ ಪಾಸ್ ಆಗಿ ಪರಿವರ್ತಿಸುವ ಮೂಲಕ ಬ್ಯಾಂಡ್ ರಿಜೆಕ್ಟ್ ಆಗಿ ಪರಿವರ್ತಿಸಲು ಇದು ಸಾಕಾಗುವುದಿಲ್ಲ ನೀವು ಸಮಾನಾಂತರ ಸಂಪರ್ಕವನ್ನು ಸಹ ಅರ್ಥಮಾಡಿಕೊಳ್ಳಬೇಕು ಸಮಾನಾಂತರ ಸಂಪರ್ಕವನ್ನು ಮಾಡುವುದರ ಮೂಲಕ ಅದು ನಿರ್ದಿಷ್ಟ ಆವರ್ತನಗಳ ಬ್ಯಾಂಡ್ ಅನ್ನುಹೇಗೆ ನಿಲ್ಲಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಿರ್ದಿಷ್ಟ ಬ್ಯಾಂಡ್ ಅನ್ನು ನಿಲ್ಲಿಸಲು ಇದನ್ನು ಬಳಸಲಾಗುತ್ತದೆ ಎಂದು ಹೆಸರು ಸ್ವತಃ ಸೂಚಿಸುತ್ತದೆ ಈಗ ಇದು ಅನಗತ್ಯ ಆವರ್ತನಗಳನ್ನು ತೆಗೆದುಹಾಕುವ ಕಾರಣ ಇದನ್ನು ಬ್ಯಾಂಡ್ ಎಲಿಮಿನೇಷನ್ ಫಿಲ್ಟರ್ಅಥವಾ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅಥವಾ ನಾಚ್ ಫಿಲ್ಟರ್ ಎಂದೂ ಕರೆಯುತ್ತಾರೆ ಹೈ ಪಾಸ್ ಮತ್ತು ಲೊ ಪಾಸ್ ಫಿಲ್ಟರ್ಗಳಂತಲ್ಲದೆ ಬ್ಯಾಂಡ್ ಪಾಸ್ ಮತ್ತು ಬ್ಯಾಂಡ್ ಸ್ಟಾಪ್ ಫಿಲ್ಟರ್ಗಳು ಎರಡು ಕಟ್ ಆಫ್ ಆವರ್ತನಗಳನ್ನು ಹೊಂದಿವೆ ಎಂದು ನಮಗೆ ತಿಳಿದಿದೆ ನಾನು ಲೊ ಪಾಸ್ ಅನ್ನು ಚಿತ್ರಿಸುತ್ತಿದ್ದರೆ ಲೊ ಪಾಸ್ ಒಂದು ಆವರ್ತನವನ್ನು ಹೊಂದಿರುತ್ತದೆ ಹೈ ಪಾಸ್ ಕೂಡ FC ಹೊಂದಿದೆ ಬ್ಯಾಂಡ್ ಪಾಸ್ ಎರಡು ಆವರ್ತನಗಳು FL ಮತ್ತು FH ಬ್ಯಾಂಡ್ ರಿಜೆಕ್ಟ್ ಎರಡು ಆವರ್ತನಗಳು FL FH ಹೊಂದಿದೆ ಹೈ ಪಾಸ್ ಮತ್ತು ಲೋ ಪಾಸ್ಗಿಂತ ಭಿನ್ನವಾಗಿ ಬ್ಯಾಂಡ್ ಪಾಸ್ ಮತ್ತು ಬ್ಯಾಂಡ್ ಸ್ಟಾಪ್ ಫಿಲ್ಟರ್ಗಳು ಎರಡು ಆವರ್ತನಗಳನ್ನು ಹೊಂದಿವೆ ಎಂದು ನಮಗೆ ತಿಳಿದಿದೆ ಅದು FL ಮತ್ತು FH ಆಗಿದೆ ಇದು ಸರ್ಕ್ಯೂಟ್ನಲ್ಲಿ ಬಳಸುವ ಘಟಕಗಳ ಮೌಲ್ಯವನ್ನು ಅವಲಂಬಿಸಿ ಮೊದಲೇ ನಿರ್ಧರಿಸಿದ ನಿರ್ದಿಷ್ಟ ಶ್ರೇಣಿಯ ಆವರ್ತನಗಳ ಮೇಲಿನ ಮತ್ತು ಕೆಳಗಿನ ಆವರ್ತನಗಳನ್ನು ಹಾದುಹೋಗಿಸುತ್ತದೆ ಸರ್ಕ್ಯೂಟ್ನಲ್ಲಿ ಸರಿಯಾದ ಅಂಶಗಳನ್ನು ಬಳಸುವುದರಿಂದ ಇದನ್ನು ನಾವು ನಿರ್ಧರಿಸಬಹುದು ನಾವು ಉದಾಹರಣೆಯೊಂದಿಗೆ ನೋಡುತ್ತೇವೆ ಆದ್ದರಿಂದ ನಾವು ಏನನ್ನು ಚರ್ಚಿಸುತ್ತಿದ್ದೇವೆ ಎಂಬುದರ ಕುರಿತು ನಿಮಗೆ ಉತ್ತಮ ರೀತಿಯಲ್ಲಿ ತಿಳಿಯುತ್ತದೆ ಈಗ ಈ ಸಂದರ್ಭದಲ್ಲಿ ಈ ಎರಡು ಕಟ್ ಆಫ್ ಆವರ್ತನಗಳ ನಡುವೆ ಯಾವುದೇ ಆವರ್ತನಗಳು ಇದ್ದರೆ ಅವು ಅಟೆನ್ಯೂಯೇಟ್ ಆಗುತ್ತವೆ ನಾವು ರವಾನಿಸಲು ಬಯಸುವ ಆವರ್ತನಗಳು ಸುಲಭವಾಗಿ ಹಾದು ಹೋಗುತ್ತವೆ FL ಮತ್ತು FH ನಡುವಿನ ಆವರ್ತನಗಳು ಅಟೆನ್ಯೂಯೇಟ್ ಆಗುತ್ತವೆ ಆದ್ದರಿಂದ ಇದು ಎರಡು ಪಾಸ್ ಬ್ಯಾಂಡ್ ಗಳನ್ನು ಹೊಂದಿದೆ ಪಾಸ್ ಬ್ಯಾಂಡ್ ಒಂದು ಪಾಸ್ ಬ್ಯಾಂಡ್ ಎರಡು ಮತ್ತು ಒಂದು ಸ್ಟಾಪ್ ಬ್ಯಾಂಡ್ 1S 1P 2P ಬ್ಯಾಂಡ್ ಪಾಸ್ ಫಿಲ್ಟರ್ನ ಆದರ್ಶ ಗುಣಲಕ್ಷಣಗಳನ್ನು ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ನಿಮ್ಮ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಆಗಿದೆ ಈಗ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಬಗ್ಗೆ ಇನ್ನಷ್ಟು ನೋಡೋಣ ಬ್ಯಾಂಡ್ ಪಾಸ್ ಫಿಲ್ಟರ್ ನ ಕ್ರಿಯೆಯಲ್ಲಿ ಮೂಲಭೂತ RC ಲೊ ಪಾಸ್ ಫಿಲ್ಟರ್ ಅನ್ನು RC ಹೈ ಪಾಸ್ ಫಿಲ್ಟರ್ನೊಂದಿಗೆ ಸಂಯೋಜಿಸಿ ಸರಳ ಫಿಲ್ಟರ್ ಅನ್ನು ರೂಪಿಸಬಹುದು ಅದು ಎರಡು ಕಟ್ ಆಫ್ ಆವರ್ತನಗಳ ಎರಡೂ ಬದಿಯಲ್ಲಿ ಆವರ್ತನಗಳ ಬ್ಯಾಂಡ್ ಅನ್ನು ಹಾದುಹೋಗಿಸುತ್ತದೆ ನಾವು ಅದನ್ನು ನೋಡಿದ್ದೇವೆ ಲೊ ಪಾಸ್ ಫಿಲ್ಟರ್ ಇದೆ ಹೈ ಪಾಸ್ ಫಿಲ್ಟರ್ ಇದೆ ಎಂದು ನಾವು ನೋಡಿದ್ದೇವೆ ಎರಡೂ ಕ್ಯಾಸ್ಕೇಡ್ನಲ್ಲಿ ಸಂಪರ್ಕ ಹೊಂದಿವೆ ಮತ್ತು ನಾವು ಕಟ್ ಆಫ್ ಆವರ್ತನಗಳ ಎರಡೂ ಬದಿಯಲ್ಲಿ ಆವರ್ತನಗಳನ್ನು ರವಾನಿಸಬಹುದು ನಾವು ಈ RC ಫಿಲ್ಟರ್ಗಳನ್ನು ಲೊ ಪಾಸ್ ಮತ್ತು ಹೈ ಪಾಸ್ ಸಂಯೋಜಿಸಿ ಮತ್ತೊಂದು ರೀತಿಯ ಫಿಲ್ಟರ್ಗಳನ್ನು ರೂಪಿಸಬಹುದು ಅದು ಎರಡು ಕಟ್ ಆಫ್ ಆವರ್ತನಗಳ ನಡುವೆ ನಿರ್ದಿಷ್ಟ ಬ್ಯಾಂಡ್ ಆವರ್ತನಗಳನ್ನು ನಿರ್ಬಂಧಿಸಬಹುದು ಇದು ಬ್ಯಾಂಡ್ ರಿಜೆಕ್ಟ್ ಅಥವಾ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಆದ್ದರಿಂದ ಹಿಂದಿನ ಸಂದರ್ಭದಲ್ಲಿ ನಾವು ಕೆಲವು ಆವರ್ತನಗಳ ಬ್ಯಾಂಡ್ ಅನ್ನು ಹಾದುಹೋಗಿಸುತ್ತಿದ್ದೇವೆ ನಂತರದ ಸಂದರ್ಭದಲ್ಲಿ ನಾವು ಕೆಲವು ಬ್ಯಾಂಡ್ ಆವರ್ತನಗಳನ್ನು ನಿರ್ಬಂಧಿಸುತ್ತಿದ್ದೇವೆ ಆದ್ದರಿಂದ ಅದೇ RC ಫಿಲ್ಟರ್ಗಳನ್ನು ಕೆಲವು ವಿಭಿನ್ನ ಸಂರಚನೆಗಳಲ್ಲಿ ನಮಗೆ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಪಡೆಯಲು ಅಥವಾ ನಾವು ಅಪೇಕ್ಷಿಸದ ಆವರ್ತನವನ್ನುನಿರ್ಬಂಧಿಸಲು ಬಳಸಬಹುದು "ಸ್ಟಾಪ್ ಬ್ಯಾಂಡ್" ಒಂದು ಕಿರಿದಾದ ಅಥವಾ ಸಣ್ಣ ಶ್ರೇಣಿಯ ಆವರ್ತನಗಳನ್ನು ನಿರ್ಬಂಧಿಸಿ ಮತ್ತು ಇತರ ಎಲ್ಲ ಆವರ್ತನಗಳನ್ನು ಹಾದುಹೋಗಿಸಲು ಅನುಮತಿಸಿದರೆ ಇದನ್ನು ಸಾಮಾನ್ಯವಾಗಿ "ಬ್ಯಾಂಡ್ ನಾಚ್ ಫಿಲ್ಟರ್band notch filter" ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಗ್ರಾಫ್ ಅನ್ನು ನೋಡಿದಾಗ ಅದು ಈ ರೀತಿಯದ್ದಾಗಿದೆ ಈ ಆವರ್ತನವನ್ನು ನಿರ್ಬಂಧಿಸಲಾಗಿದೆ ಅದಕ್ಕಾಗಿಯೇ ಇದು ಒಂದು ನಾಚ್ ನಂತೆ ಕಾಣುತ್ತದೆ ಆದ್ದರಿಂದ ಸ್ಟಾಪ್ ಬ್ಯಾಂಡ್ ಅತ್ಯಂತ ಕಿರಿದಾದರೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಈ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ಬ್ಯಾಂಡ್ ನಾಚ್ ಫಿಲ್ಟರ್ ಎಂದೂ ಕರೆಯಲಾಗುತ್ತದೆ ಏಕೆಂದರೆ ಆವರ್ತನ ಪ್ರತಿಕ್ರಿಯೆಯು ಹೆಚ್ಚಿನ ಆಯ್ಕೆಗಳೊಂದಿಗೆ ಆಳವಾದ ಹಂತವನ್ನು ತೋರಿಸುತ್ತದೆ ನಾವು ಈಗಾಗಲೇ ಗ್ರಾಫ್ ಅನ್ನು ನೋಡಿದ್ದೇವೆ ವಿಶಿಷ್ಟ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಆವರ್ತನ ಪ್ರತಿಕ್ರಿಯೆಯನ್ನು ಚಿತ್ರ 17 ರಲ್ಲಿ ತೋರಿಸಲಾಗಿದೆ ಆದ್ದರಿಂದ ಅದು ಏನು ಎಂದು ನೋಡೋಣ Gain Vout Vin ನಾವು ಮೈನಸ್ 3 ಡಿಬಿಯನ್ನು ಪಾಸ್ ಬ್ಯಾಂಡ್ ಎಂದು ಪರಿಗಣಿಸುತ್ತಿದ್ದೇವೆ ಇದು ನಿಮ್ಮ ಪಾಸ್ ಬ್ಯಾಂಡ್ ಮತ್ತು ಇದು ನಿಮ್ಮ ಸ್ಟಾಪ್ ಬ್ಯಾಂಡ್ ಆಗಿದೆ ಆದ್ದರಿಂದ ಈಗ ನಾನು ಈ ಬ್ಯಾಂಡ್ ನಾಚ್ ಅಥವಾ ಬ್ಯಾಂಡ್ ರಿಜೆಕ್ಟ್ ಅಥವಾ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ನ ಆವರ್ತನಕ್ಕಾಗಿ ಒಂದು ಪ್ಲೊಟ್ ಅನ್ನು ರೂಪಿಸಿದರೆ ಅದು ಈ ರೀತಿಯಾಗಿ ಇಲ್ಲಿ ತೋರಿಸಲಾಗಿದೆ ಫೇಸ್ ಶಿಫ್ಟ್ ಈ ರೀತಿ ಇರಬೇಕು fC ಯಿಂದ ಪ್ರಾರಂಭಿಸಿ ನಂತರ ನೀವು ಒಂದು ಹಂತದ ಫೇಸ್ ಶಿಫ್ಟ್ ಅನ್ನು ನೋಡುತ್ತೀರಿ ಆದ್ದರಿಂದ ನಾವು ಮುಂದಿನದಕ್ಕೆ ಹೋಗೋಣ ಈಗ ಇಲ್ಲಿ ನಾವು ನೋಡುವಂತೆ ಈ ಫಿಲ್ಟರ್ ಗುಣಲಕ್ಷಣಗಳ ರೂಪಾಂತರವನ್ನು ಒಂದೇ ಲೊ ಪಾಸ್ ಮತ್ತು ಹೈ ಪಾಸ್ ಫಿಲ್ಟರ್ ಸರ್ಕ್ಯೂಟ್ಗಳನ್ನು ಪರಸ್ಪರ ವಿಲೋಮಗೊಳಿಸದ ನಾನ್ ಇನ್ವರ್ಟಿಂಗ್ ವೋಲ್ಟೇಜ್ ಆಂಪ್ಲಿಫಯರ್ ಅಥವಾ ನಾನ್ ಇನ್ವರ್ಟಿಂಗ್ ವೊಲ್ಟೇಜ್ ಫಾಲ್ಲೋವರ್ ಮೂಲಕ ಸುಲಭವಾಗಿ ಕಾರ್ಯಗತಗೊಳಿಸಬಹುದು ಈ ಎರಡು ಫಿಲ್ಟರ್ ಸರ್ಕ್ಯೂಟ್ಗಳ ಔಟ್ಪುಟ್ ಅನ್ನು ಮೂರನೇ ಕಾರ್ಯಾಚರಣೆಯ ಆಂಪ್ಲಿಫೈಯರ್ ಬಳಸಿ ವೋಲ್ಟೇಜ್ ಸಮ್ಮರ್ ನಂತೆ ಸಂಪರ್ಕಿಸಲಾಗುತ್ತದೆ ಈಗ ನಾನು ಯಾಕೆ ನಿಮಗೆ ಒಂದೊಂದಾಗಿ ಕಲಿಸುತ್ತಿದ್ದೇನೆ ಎಂದು ನೀವು ಅರ್ಥಮಾಡಿಕೊಳ್ಳಬಲ್ಲಿರಿ ಈಗ ನಾನು ವೋಲ್ಟೇಜ್ ಫಾಲ್ಲೋವರ್ ವೋಲ್ಟೇಜ್ ಸಮ್ಮರ್ ಬಗ್ಗೆ ಮಾತನಾಡಿದರೆ ಅದು ನಿಮಗೆ ಈಗಾಗಲೇ ತಿಳಿದಿದೆ ಈ ಹಂತವನ್ನು ಮತ್ತೊಮ್ಮೆ ನೋಡೋಣ ಫಿಲ್ಟರ್ ಗುಣಲಕ್ಷಣಗಳ ರೂಪಾಂತರವನ್ನು ಒಂದೇ ಲೊ ಪಾಸ್ ಮತ್ತು ಹೈ ಪಾಸ್ ಫಿಲ್ಟರ್ ಸರ್ಕ್ಯೂಟ್ ಮತ್ತು ನಂತರ ಯುನಿಟಿ ಗೇಯ್ನ್ ಆಂಪ್ಲಿಫೈಯರ್ ಬಳಸಿ ಸುಲಭವಾಗಿ ಕಾರ್ಯಗತಗೊಳಿಸಬಹುದು ಅದು ನಿಮ್ಮ ಬಫರ್ ಅಥವಾ ವೋಲ್ಟೇಜ್ ಫಾಲ್ಲೋವರ್ ಅಥವಾ ಯುನಿಟಿ ಗೇಯ್ನ್ ಆಂಪ್ಲಿಫೈಯರ್ ಆಗಿದೆ ಆದ್ದರಿಂದ ನಿಮ್ಮ ಲೊ ಪಾಸ್ ಫಿಲ್ಟರ್ ಅನ್ನು ಯುನಿಟಿ ಗೇಯ್ನ್ ಆಂಪ್ಲಿಫೈಯರ್ನೊಂದಿಗೆ ಕ್ಯಾಸ್ಕೇಡ್ ಮಾಡಲಾಗಿದೆ ಹೈ ಪಾಸ್ ಫಿಲ್ಟರ್ ಅನ್ನು ಯುನಿಟಿ ಗೇಯ್ನ್ ಆಂಪ್ಲಿಫೈಯರ್ ನೊಂದಿಗೆ ಕ್ಯಾಸ್ಕೇಡ್ ಮಾಡಲಾಗಿದೆ ಈ ರೀತಿ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ಪ್ರಾರಂಭಿಸುವುದು ತದನಂತರ ಸಿಗ್ನಲ್ Vin ಅನ್ನು ಲೊ ಪಾಸ್ ಫಿಲ್ಟರ್ಗೆ ಒದಗಿಸಲಾಗುತ್ತದೆ ಅದನ್ನು ಹೈ ಪಾಸ್ ಫಿಲ್ಟರ್ಗೆ ಒದಗಿಸಲಾಗುತ್ತದೆ ನಂತರ ವೋಲ್ಟೇಜ್ ಫಾಲೋವರ್ ಮತ್ತು ಪ್ರತಿಯೊಂದರ ಔಟ್ಪುಟ್ ಅನ್ನು ಸಮ್ಮಿಂಗ್ ಆಂಪ್ಲಿಫೈಯರ್ಗೆ ನೀಡಲಾಗುತ್ತದೆ ಸಮ್ಮಿಂಗ್ ಆಂಪ್ಲಿಫೈಯರ್ ನ ಸೂತ್ರವನ್ನು ನಾವು ಈಗಾಗಲೇ ತಿಳಿದಿದ್ದೇವೆ ಆದ್ದರಿಂದ ಇದು Vin ಆಗಿರುತ್ತದೆ ಇದು V 2 ಆಗಿರುತ್ತದೆ ನಾವು ಇಲ್ಲಿ R ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಮೈನಸ್ 1 Rf V1 V 2 V 3 ವೋಲ್ಟೇಜ್ ಎಂದು ನಮಗೆ ತಿಳಿದಿದೆ ಅಥವಾ ನೀವು ಹಿಂತಿರುಗಿ ಸಮ್ಮಿಂಗ್ ಆಂಪ್ಲಿಫೈಯರ್ನ ಔಟ್ಪುಟ್ ವೋಲ್ಟೇಜ್ ಸೂತ್ರವನ್ನು ನೋಡಬಹುದು ಆದ್ದರಿಂದ ನೀವು ಇದನ್ನು ನೋಡಿದಾಗ ನೀವು ರವಾನಿಸಲು ಅನುಮತಿಸದ ಬ್ಯಾಂಡ್ ಅನ್ನು ಪಡೆಯುತ್ತೀರಿ ಚಿತ್ರ 18 ರಲ್ಲಿ ನೀವು ಇಲ್ಲಿ ಇನ್ನಷ್ಟು ನೋಡುತ್ತೀರಿ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ವಿನ್ಯಾಸದೊಳಗಿನ ಆಪರೇಷನಲ್ ಆಂಪ್ಲಿಫೈಯರ್ ಗಳ ಬಳಕೆಯು ಮೂಲ ಫಿಲ್ಟರ್ ಸರ್ಕ್ಯೂಟ್ಗೆ ವೋಲ್ಟೇಜ್ ಲಾಭವನ್ನು ಪರಿಚಯಿಸಲು ನಮಗೆ ಅನುಮತಿಸುತ್ತದೆ ಎರಡು ನಾನ್ ಇನ್ವರ್ಟಿಂಗ್ ವೋಲ್ಟೇಜ್ ಫಾಲ್ಲೋವರ್ಗಳನ್ನು ಲಾಭದೊಂದಿಗೆ ಮೂಲ ಇನ್ವರ್ಟಿಂಗ್ ವೋಲ್ಟೇಜ್ ಆಗಿ ಸುಲಭವಾಗಿ ಪರಿವರ್ತಿಸಬಹುದು Av 1RfRin ನಾನು ಈ ಯುನಿಟಿ ಗೇಯ್ನ್ ಆಂಪ್ಲಿಫೈಯರ್ ಅನ್ನು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆಗಿ ಪರಿವರ್ತಿಸಿದರೆ ನಾನು ಈ ಫಿಲ್ಟರ್ನ ಲಾಭವನ್ನು ಬದಲಾಯಿಸಬಹುದು ಅದನ್ನೇ ಬರೆಯಲಾಗಿದೆ ಇನ್ಪುಟ್ ಮತ್ತು ಪ್ರತಿಕ್ರಿಯೆ ನಿರೋಧಕಗಳ ಕ್ರಿಯೆಯಿಂದ ಎರಡು ನಾನ್ ಇನ್ವರ್ಟಿಂಗ್ ವೋಲ್ಟೇಜ್ ಫಾಲ್ಲೋವರ್ಗಳನ್ನು 1 RfRin ಗಳಿಕೆಯೊಂದಿಗೆ ಮೂಲ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆಗಿ ಸುಲಭವಾಗಿ ಪರಿವರ್ತಿಸಬಹುದು ಹೀಗಾಗಿ 1 ಕಿಲೋಹೆರ್ಟ್ಜ್ ಮತ್ತು 10 ಕಿಲೋಹೆರ್ಟ್ಜ್ ಗಲ್ಲಿ 3 ಡಿಬಿ ಕಟ್ ಆಫ್ ಆವರ್ತನವನ್ನು ಮತ್ತು 10ಡಿಬಿಯ ಸ್ಟಾಪ್ ಬ್ಯಾಂಡ್ ಹೊಂದುವ ಅಗತ್ಯವಿದ್ದರೆ ನಾವು ಸುಲಭವಾಗಿ ಲೊ ಪಾಸ್ ಫಿಲ್ಟರ್ ಮತ್ತು ಹೈ ಪಾಸ್ ಫಿಲ್ಟರ್ ಅನ್ನು ಈ ಅಂಶಗಳೊಂದಿಗೆ ವಿನ್ಯಾಸಗೊಳಿಸಬಹುದು ಈ ಅವಶ್ಯಕತೆಗಳು ಮತ್ತು ಈ ವಿನ್ಯಾಸದಿಂದ ಅವುಗಳನ್ನು ಒಟ್ಟಿಗೆ ಕ್ಯಾಸ್ಕೇಡ್ ಮಾಡಿ ವೈಡ್ ಬ್ಯಾಂಡ್ ಬ್ಯಾಂಡ್ ಪಾಸ್ ಫಿಲ್ಟರ್ ಹೊಂದಬಹುದು ಆದ್ದರಿಂದ ಅದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಆದ್ದರಿಂದ ಇಲ್ಲಿ ನೀವು ನಿಜವಾಗಿಯೂ ನೋಡಿದರೆ ನಾವು ಇಲ್ಲಿ ನೋಡುವ ಮೊದಲ ಪ್ಲೊಟ್ ಅದು ಬ್ಯಾಂಡ್ ಸ್ಟಾಪ್ ಪ್ರತಿಕ್ರಿಯೆ ಬ್ಯಾಂಡ್ ಸ್ಟಾಪ್ ಪ್ರತಿಕ್ರಿಯೆ fL ಮತ್ತು ನಿಮ್ಮ fH ನಡುವೆ ಇರುತ್ತದೆ ಈ ನಿರ್ದಿಷ್ಟ ಆವರ್ತನದ ಬ್ಯಾಂಡ್ ರವಾನಿಸಲು ಇದು ಅನುಮತಿಸುವುದಿಲ್ಲ ಆದ್ದರಿಂದ ಇವು 3 ಡಿಬಿ ಪಾಯಿಂಟ್ಗಳಾಗಿವೆ ಆದ್ದರಿಂದ ನೀವು ಬ್ಯಾಂಡ್ ಪ್ರತಿಕ್ರಿಯೆಯನ್ನು ನೋಡುತ್ತೀರಿ ಇದು ನಿಮ್ಮ VoutVin ಅಥವಾ ನಿಮ್ಮ ಗೇಯ್ನ್ ಆಗಿದೆ ಇದು ನಿಮ್ಮ ಪಾಸ್ ಬ್ಯಾಂಡ್ ಇದು ನಿಮ್ಮ ಹೈ ಪಾಸ್ ಪ್ರತಿಕ್ರಿಯೆ ಲೊ ಪಾಸ್ ಪ್ರತಿಕ್ರಿಯೆ ಮತ್ತು ಇದು ಬ್ಯಾಂಡ್ ಸ್ಟಾಪ್ ಪ್ರತಿಕ್ರಿಯೆ ಆದ್ದರಿಂದ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ನಾವು ಹೇಗೆ ವಿನ್ಯಾಸಗೊಳಿಸಬಹುದು ಎಂದು ಈಗ ನಮಗೆ ತಿಳಿದಿದೆ ಆದ್ದರಿಂದ ನಾನು ಮುಂದಿನ ಸ್ಲೈಡ್ಗೆ ಹೋದರೆ ಅಲ್ಲಿ ಒಂದು ಉದಾಹರಣೆಯಿದೆ ನಾನು ಉದಾಹರಣೆಯನ್ನು ನೀಡುವ ಉದ್ದೇಶವೆಂದರೆ ಪ್ರಾಯೋಗಿಕ ದೃಷ್ಟಿಕೋನಕ್ಕೆ ಹೋದಾಗ ನೀವು ಗೊಂದಲಕ್ಕೀಡಾಗುವುದಿಲ್ಲ ಮತ್ತು ನಾವು ಏನು ಕೆಲಸ ಮಾಡುತ್ತಿದ್ದೇವೆ ನಾವು ಯಾವುದರ ಕುರಿತು ಕೆಲಸ ಮಾಡುತ್ತಿದ್ದೇವೆ ಎಂಬುದು ನಿಮಗೆ ಈಗಾಗಲೇ ತಿಳಿದಿರುತ್ತದೆ ಅದಕ್ಕಾಗಿಯೇ ನಾನು ನಿಮಗೆ ಉದಾಹರಣೆಗಳನ್ನು ಸಹ ಹೇಳುತ್ತೇನೆ ಈಗ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ಗಾಗಿ ನಮಗೆ ಒಂದು ಉದಾಹರಣೆ ಇದೆ ಆದ್ದರಿಂದ ಉದಾಹರಣೆಯೆಂದರೆ 200 ಹರ್ಟ್ಜ್ ಕೆಳಗಿನ ಕಟ್ ಆಫ್ ಆವರ್ತನ ಮತ್ತು 800 ಹರ್ಟ್ಜ್ ಗಿಂತ ಮೇಲಿನ ಕಟ್ ಆಫ್ ಆವರ್ತನ ಹೊಂದಿರುವ ವೈಡ್ ಬ್ಯಾಂಡ್ RC ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸುವುದು ಆದ್ದರಿಂದ ಇದು fL ಆಗಿರುತ್ತದೆ ಮತ್ತು ಇದು fH ಆಗಿರುತ್ತದೆ ಈಗ ಜ್ಯಾಮಿತೀಯ ಕೇಂದ್ರ ಆವರ್ತನ 3 ಡಿಬಿ ಬ್ಯಾಂಡ್ವಿಡ್ತ್ ಮತ್ತು ಸರ್ಕ್ಯೂಟ್ನ ಕ್ಯೂ ಅನ್ನು ಕಂಡುಹಿಡಿಯಿರಿ ನಾವು ಕಂಡುಹಿಡಿಯಬೇಕಾದ ಮೂರು ವಿಷಯಗಳು ಆದ್ದರಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳಲು ಬ್ಯಾಂಡ್ ಸ್ಟಾಪ್ ಫಿಲ್ಟರ್ಗಾಗಿ ಮೇಲಿನ ಮತ್ತು ಕೆಳಗಿನ ಕಟ್ ಆಫ್ ಆವರ್ತನ ಬಿಂದುಗಳನ್ನು ಅದೇ ಸೂತ್ರವನ್ನು ಬಳಸಿ ಕಾಣಬಹುದು f12πRC ಈಗ ಎರಡೂ ಫಿಲ್ಟರ್ಗಳಿಗೆ ಕೆಪ್ಯಾಸಿಟರ್ ಮೌಲ್ಯ C ಗೆ ಸಮನಾಗಿರುತ್ತದೆ ಎಂದು ಊಹಿಸಿ ಇದನ್ನು ನಾವು 0 1 ಮೈಕ್ರೋ ಫ್ಯಾರಡ್ ಎಂದು ಊಹಿಸುತ್ತಿದ್ದೇವೆ ಎರಡು ಆವರ್ತನ ನಿರ್ಧರಿಸುವ ಪ್ರತಿರೋಧಕಗಳ ಮೌಲ್ಯಗಳಾದ RL ಮತ್ತು RH ಅನ್ನು ಈ ಕೆಳಗಿನಂತೆ ಲೆಕ್ಕಹಾಕಬಹುದು ಮೊದಲಿಗೆ ನಾವು ಲೊ ಪಾಸ್ ಫಿಲ್ಟರ್ ವಿಭಾಗವನ್ನು ನೋಡುತ್ತೇವೆ f 1 2πRC ನಂತರ ನಾವು ಇಲ್ಲಿ 200 ಹರ್ಟ್ಜ್ ಅನ್ನು ಹೊಂದಿದ್ದೇವೆ ಮತ್ತು C ಇದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನಾನು 2πRL ಸೂತ್ರದಲ್ಲಿ ಮೌಲ್ಯವನ್ನು ಬದಲಿಸಿದರೆ ನಾನು RL ಅನ್ನು C ಗೆ ಬದಲಿಸುತ್ತೇನೆ ನಾನು ಈ ಸೂತ್ರವನ್ನು ಹೊಂದಿದ್ದರೆ fL ಇದು 1 2π RL C ಗೆ ಸಮನಾಗಿರುತ್ತದೆ ನಂತರ RL ಇದು 12πfL C ಗೆ ಸಮನಾಗಿರುತ್ತದೆ fL ಎಷ್ಟು C ಎಷ್ಟು ಎಂದು ನನಗೆ ತಿಳಿದಿದೆ ಆದ್ದರಿಂದ 2π 200 0 1 10 6 ಏಕೆಂದರೆ ಇದು ಮೈಕ್ರೋ ಫ್ಯಾರಡ್ ಆಗಿದೆ ಆದ್ದರಿಂದ ನಾನು ಈ ವಿಷಯವನ್ನು ಪರಿಹರಿಸಿದರೆ ನಾನು 8 ಕಿಲೋ ಓಮ್ಗಳ ಲೋಡ್ ರೆಸಿಸ್ಟರ್ ಅನ್ನು ಹೊಂದಿದ್ದೇನೆ ಈಗ ನಾನು RL ಮೌಲ್ಯವನ್ನು ಹೊಂದಿದ್ದೇನೆ ಈಗ ಮುಂದಿನ ಹಂತ ಏನು ನಾನು RH ಅನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ RH ಅನ್ನು ಕಂಡುಹಿಡಿಯಲು ನಾವು ಮತ್ತೆ f 1 2πRC ಇರುವ ಸೂತ್ರವನ್ನು ಆಯ್ಕೆ ಮಾಡುತ್ತಿದ್ದೇವೆ ಆದ್ದರಿಂದ ಇಲ್ಲಿ ನಾನು R RH 1 2πfHC ಅನ್ನು ಅಳೆಯಲು ಬಯಸಿದರೆ ಆದ್ದರಿಂದ ಇಲ್ಲಿ ನಾನು fH ಅನ್ನು ಬದಲಿಸಿದರೆ 800 ಹರ್ಟ್ಜ್ ಮತ್ತು C ಯ ಮೌಲ್ಯವನ್ನು 0 1 ಮೈಕ್ರೋ ಫ್ಯಾರಡ್ ಎಂದು ಬದಲಿಸುತ್ತೇನೆ ಮತ್ತು ನಾನು ಈ ವಿಷಯಗಳಿಂದ ಗುಣಿಸಿದರೆ RH ಅನ್ನು 2 ಕಿಲೋ ಓಮ್ಗಳಿಗೆ ಸಮನಾಗಿ ಪಡೆಯುತ್ತೇನೆ ಈಗ ನಾನು RH ಮತ್ತು RL ಮೌಲ್ಯಗಳನ್ನು ಹೊಂದಿದ್ದೇನೆ ನಾನು fCಯನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಜ್ಯಾಮಿತೀಯ ಕೇಂದ್ರ ಆವರ್ತನ fC ಸೂತ್ರವು fL ಮತ್ತು fH ನ ವರ್ಗಮೂಲವಾಗಿದೆ ಎಂದು ನಮಗೆ ತಿಳಿದಿದೆ fL ಗೆ 200 ನೀಡಲಾಗಿದೆ fH ಗೆ 800 ನೀಡಲಾಗಿದೆ ಕೇಂದ್ರ ಆವರ್ತನ 400 ಹೆರ್ಟ್ಸ್ ಬ್ಯಾಂಡ್ವಿಡ್ತ್ ಎಷ್ಟು ಬ್ಯಾಂಡ್ವಿಡ್ತ್ fH fL 800 200 600 ಹರ್ಟ್ಜ್ ಕ್ವಾಲಿಟಿ ಫ್ಯಾಕ್ಟರ್ ಅನ್ನು fCಬ್ಯಾಂಡ್ವಿಡ್ತ್ ಎಂದು ನೀಡಲಾಗುತ್ತದೆ fC 400 ಹರ್ಟ್ಜ್ ಬ್ಯಾಂಡ್ವಿಡ್ತ್ 60 ಹರ್ಟ್ಜ್ ಆಗಿದೆ ನಾನು ಅದನ್ನು ಭಾಗಿಸುತ್ತೇನೆ ನಂತರ ನಾನು 0 67 ಅಥವಾ 3 5 ಡಿಬಿ ಮೌಲ್ಯವನ್ನು ಪಡೆಯುತ್ತೇನೆ ಆದ್ದರಿಂದ ಈ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಲು ನಾನು ಬಯಸಿದರೆ ನಾನು ಎರಡು ವಿಷಯಗಳನ್ನು ತಿಳಿದುಕೊಳ್ಳಬೇಕು ಒಂದು fC ಗೆ ಸೂತ್ರ ಎರಡನೆಯದು Q ಗೆ ಸೂತ್ರ ಆದ್ದರಿಂದFl ನೀಡಲಾಗಿದೆ ಆದ್ದರಿಂದ ನಾವು RL ಅನ್ನು ಕಂಡುಹಿಡಿಯಬಹುದು ನಂತರ ನಾವು fH ಅನ್ನು ಹೊಂದಿದ್ದೇವೆ ಇದರಿಂದ ನಾವು ಈ RH ಅನ್ನು ಕಂಡುಹಿಡಿಯಬಹುದು ಈಗ ನಾವು ಕ್ವಾಲಿಟಿ ಫ್ಯಾಕ್ಟರ್ ಅನ್ನು ಹೊಂದಿದ್ದೇವೆ ಹಾಗು ಅದರಿಂದ ನಾವು fCW ಕಂಡುಹಿಡಿಯಬಹುದು ಬ್ಯಾಂಡ್ವಿಡ್ತ್ ನಮಗೆ ತಿಳಿದಿದೆ ಆದರೆ fC ಎಷ್ಟು ಬ್ಯಾಂಡ್ವಿಡ್ತ್ ಎಂದರೇನು ಬ್ಯಾಂಡ್ವಿಡ್ತ್ ಇದು fH ಮೈನಸ್ fL ಆಗಿದೆ ಆದ್ದರಿಂದ ಒಟ್ಟು ನಮಗೆ 600 400 ಮೌಲ್ಯವಿದೆ ನೀವು ಅದನ್ನು ಹೊಂದಿಸಿದರೆ ಕ್ವಾಲಿಟಿ ಫ್ಯಾಕ್ಟರ್ Q ನ ಮೌಲ್ಯವು 3 5 ಡಿಬಿಗೆ ಸಮನಾಗಿರುತ್ತದೆ ಆದ್ದರಿಂದ ನೀವು ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಸಮಸ್ಯೆಯನ್ನು ಹೀಗೆ ಪರಿಹರಿಸಬಹುದು ಆದ್ದರಿಂದ ನಾವು ಇಲ್ಲಿಗೆ ಉಪನ್ಯಾಸವನ್ನು ನಿಲ್ಲಿಸುತ್ತೇವೆ ಮತ್ತು ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ನಾವು ಹೇಗೆ ವಿನ್ಯಾಸಗೊಳಿಸಬಹುದು ಎಂಬುದನ್ನು ಮುಂದಿನ ಮಾಡ್ಯೂಲ್ನಲ್ಲಿ ನೋಡೋಣ ಆದ್ದರಿಂದ ನಾನು ಸಣ್ಣ ಪ್ರಮಾಣದಲ್ಲಿ ಸೈದ್ಧಾಂತಿಕ ಭಾಗವನ್ನು ಮುಗಿಸಿದ್ದೇನೆ ಆದರೆ ನಾವು ಅರ್ಥಮಾಡಿಕೊಂಡದ್ದೇನೆಂದರೆ ಈ ಆಪರೇಷನಲ್ ಆಂಪ್ಲಿಫೈಯರ್ ಬಳಸಿ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ತಯಾರಿಸಬಹುದು ಅದು ನಿಮ್ಮ ಸಮ್ಮಿಂಗ್ ಆಂಪ್ಲಿಫೈಯರ್ ನಾವು ಬಫರ್ ಹೊಂದಬಹುದು ಅಥವಾ ಬಫರ್ ಬದಲಿಗೆ ನಾವು ಇನ್ವರ್ಟಿಂಗ್ ಆಂಪ್ಲಿಫಯರ್ ಅಥವಾ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ಬಳಸಬಹುದು ನಾವು ಸರ್ಕ್ಯೂಟ್ನಲ್ಲಿ ನೋಡಿದ ಶೈಲಿಯಲ್ಲಿ ನೀವು ಲೊ ಪಾಸ್ ಫಿಲ್ಟರ್ ಅನ್ನು ಮತ್ತು ನಂತರ ಹೈ ಪಾಸ್ ಫಿಲ್ಟರ್ ಅನ್ನುಹೊಂದಿದ್ದೀರಿ ನಾವು ಇನ್ಪುಟ್ ಅನ್ನು ಅನ್ವಯಿಸಿದಾಗ ಅಂತಿಮ ಔಟ್ಪುಟ್ ಮತ್ತು ಸಮ್ಮಿಂಗ್ ಆಂಪ್ಲಿಫೈಯರ್ನ ಔಟ್ಪುಟ್ ನಾಚ್ ಆಂಪ್ಲಿಫಿಕೇಷನ್ ನಾಚ್ ವೋಲ್ಟೇಜ್ ಆಗಿದೆ ತಿರಸ್ಕರಿಸಿದ ಆವರ್ತನವು ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ನ ಔಟ್ಪುಟ್ ಆಗಿದೆ ಆದ್ದರಿಂದ ಈಗ ನಾವು fL ಮತ್ತು fH ಅನ್ನು ಲೆಕ್ಕಹಾಕುವ ಮೂಲಕ ಈ ಬ್ಯಾಂಡ್ವಿಡ್ತ್ ಅನ್ನು ಬದಲಾಯಿಸಬಹುದು ಬ್ಯಾಂಡ್ವಿಡ್ತ್ನಿಂದ ನೀವು Q fC ಹುಡುಕಲು ಬಯಸಿದಲ್ಲಿ ನಾನು ಎಫ್ಸಿ ಅಳೆಯಲು fC √ fL fH ಮತ್ತು ನೀವು RL ಅಥವಾ RH ಅನ್ನು ಅಳೆಯಲು ಬಯಸಿದರೆ ನಾವು ಆವರ್ತನದ ಸೂತ್ರವನ್ನು ಕಾಣಬಹುದು Frequency12πRC RL ಸಂದರ್ಭದಲ್ಲಿ fL1 2πRLC ನಾವು RL ಅನ್ನು ಪಡೆಯಬಹುದು RH ಅನ್ನು ನಾವು ಅದೇ ಸೂತ್ರದಿಂದ ಪಡೆಯಬಹುದು ಆದ್ದರಿಂದ ನಿಮಗೆ ಈ ವಿಷಯಗಳು ತಿಳಿದಿದ್ದರೆ ನಿಮ್ಮ ಬ್ಯಾಂಡ್ ರಿಜೆಕ್ಟ್ ಫಿಲ್ಟರ್ ಅನ್ನು ಲೆಕ್ಕಹಾಕಲು ಮತ್ತು ವಿನ್ಯಾಸಗೊಳಿಸಲು ನಿಮಗೆ ತುಂಬಾ ಸುಲಭ ಈಗ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಇದನ್ನು ಬ್ರೆಡ್ಬೋರ್ಡ್ನಲ್ಲಿ ಹೇಗೆ ಕಾರ್ಯಗತಗೊಳಿಸಬಹುದು ಎಂದು ನೋಡೋಣ ಮತ್ತು ಇನ್ಪುಟ್ ವೋಲ್ಟೇಜ್ ನಲ್ಲಿ ನಾವು ವಿಭಿನ್ನ ಸಿಗ್ನಲ್ ಅನ್ನು ಅನ್ವಯಿಸಿದಾಗ ಔಟ್ಪುಟ್ ವೋಲ್ಟೇಜ್ನಲ್ಲಿನ ಬದಲಾವಣೆಯನ್ನು ನೋಡೋಣ ಅಲ್ಲಿಯವರೆಗೆ ನೀವು ಈ ವಿಷಯಗಳನ್ನು ಓದಿರಿ ಕಲಿಯಿರಿ ಅರ್ಥಮಾಡಿಕೊಳ್ಳಿ ಮತ್ತು ವೀಡಿಯೊಗಳನ್ನು ನೋಡಿ ಈ ವೀಡಿಯೊವನ್ನು ಕಲಿಯಿರಿ ಈ ವೀಡಿಯೊವನ್ನು ಓದಿ ನಾನು ಈ ವೀಡಿಯೊವನ್ನು ಓದಿ ಎಂದು ಹೇಳಿದಾಗ ಇದರ ಅರ್ಥವೇನು ನಾನು ನಿಮಗೆ ಯಾವುದೇ ಪ್ರಶ್ನೆ ಕೇಳಿದರೆ ನೀವು ಗೊಂದಲಕ್ಕೊಳಗಾಗಿದ್ದರೆ ಹಿಂತಿರುಗಿ ಮತ್ತು ಓದಿ ನೀವು ಈ ವೀಡಿಯೊವನ್ನು ನೋಡಬೇಕು ನೀವು ಓದಬೇಕು ಮತ್ತು ಅರ್ಥಮಾಡಿಕೊಳ್ಳಿ ಇವು ನೀವು ಏಕಕಾಲದಲ್ಲಿ ಮಾಡುವ ಮೂರು ಕೆಲಸಗಳು ಖಂಡಿತ ನೀವು ಸರಿಯಾಗಿ ಕೇಳಬೇಕು ಈ ಎನ್ಪಿಟಿಇಎಲ್ ವೀಡಿಯೊಗಳನ್ನು ನಿಮ್ಮ ಕುತೂಹಲವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಅದನ್ನು ಸರ್ಕ್ಯೂಟ್ನಲ್ಲಿ ಪರೀಕ್ಷಿಸುವ ಮೂಲಕ ನೀವು ಪರಿಹರಿಸಬಹುದು ಅದಕ್ಕಾಗಿಯೇ ನಾನು ಸರ್ಕ್ಯೂಟ್ ಅನ್ನು ಚಿತ್ರದಲ್ಲಿ ತೋರಿಸಲು ಪ್ರಯತ್ನಿಸುತ್ತೇನೆ ಇದರಿಂದ ಅದು ನಿಮಗೆ ಸಹಾಯಕವಾಗುತ್ತದೆ ಆದ್ದರಿಂದ ಇದರೊಂದಿಗೆನಾನು ಉಪನ್ಯಾಸವನ್ನು ಕೊನೆಗೊಳಿಸುತ್ತೇನೆ ಅಲ್ಲಿಯವರೆಗೆ ನೀವು ಕಾಳಜಿ ವಹಿಸಿರಿ